ಇದನ್ನು ಗಣಿತದ ಭಾಷೆಯಲ್ಲಿ ಬರೆಯೋಣ ಈಗ ನಮಗೆ ರೇಖೀಯ ಬೀಜಗಣಿತ ಬೇಕು ಆದ್ದರಿಂದ ರೇಖೀಯ ಬೀಜಗಣಿತದ ಬಗ್ಗೆ ನಿಮ್ಮ ಜ್ಞಾನವು ಕಾರ್ಯರೂಪಕ್ಕೆ ಬರುತ್ತದೆ ಆದ್ದರಿಂದ ರೇಖೀಯ ಬೀಜಗಣಿತವನ್ನು ನಿಮ್ಮಲ್ಲಿ ಮಾಡಿದವರು ಮೇಲಿನಿಂದ ಪ್ರಾರಂಭಿಸೋಣ ಆಪರೇಟರ್ ವ್ಯತ್ಯಾಸ ಅಥವಾ ಏಕೀಕರಣವಿದ್ದರೆ ಆ ಕಾರ್ಯಸೂಚಿ ಬಗ್ಗೆ ಅವರಿಗೆ ತಿಳಿದಿರುತ್ತದೆ ರೇಖೀಯ ಕಾರ್ಯಸೂಚಿ ಇದು ರೇಖೀಯ ಕಾರ್ಯಸೂಚಿ ಆಗಿದೆ ಆದ್ದರಿಂದ ರೇಖೀಯ ಬೀಜಗಣಿತದಲ್ಲಿ ಯಾರಾದರೂ ಮೂಲಭೂತ ಕೋರ್ಸ್ ತೆಗೆದುಕೊಂಡಿದ್ದರೆ ಅವರಿಗೆ ಅದು ರೇಖೀಯ ಕಾರ್ಯಸೂಚಿ ಎಂದು ತಿಳಿದಿದೆ ನಾವು ಇಲ್ಲಿಯವರೆಗೆ ಹೊಂದಿದ್ದ ಈ ರೀತಿಯ ಕಾರ್ಯಸೂಚಿಗಳನ್ನು ನಾವು ನೋಡಿದ್ದೇವೆ ಭಿನ್ನತೆ ವ್ಯತ್ಯಾಸಕರಣ ಕಾರ್ಯಸೂಚಕಗಳು ಇವೆ ನಂತರ ನಾವು ಏಕೀಕರಣಕ್ಕೆ ಹೋದಾಗ ಅದರೊಳಗೆ ಒಂದು ಅವಿಭಾಜ್ಯ ಚಿಹ್ನೆ ಇತ್ತು ಆದ್ದರಿಂದ ಇಲ್ಲಿ ವ್ಯತ್ಯಾಸಕರಣವಿದೆ ಏಕೀಕರಣವಿದೆ ಘಾತೀಯದಂತೆ ಅಥವಾ ಸ್ವಲ್ಪ ಅದೇ ರೀತಿಯ ಹೆಚ್ಚು ಊಹಿಸುವಂತದು ಏನೂ ಇಲ್ಲ ಸರಿ ಆದ್ದರಿಂದ ಕಂಪ್ಯೂಟೇಶನಲ್ ವಿದ್ಯುತ್ಕಾಂತೀಯತೆಯಲ್ಲಿ ನೀವು ಪಡೆಯುವ ಕಾರ್ಯಸೂಚಕಗಳು ರೇಖೀಯ ಕಾರ್ಯಸೂಚಕಗಳು ಮತ್ತು ದೊಡ್ಡ ಪರಿಹಾರ ಅಥವಾ ರೇಖೀಯ ಕಾರ್ಯಸೂಚಕಗಳು ಅದರ ಬಗ್ಗೆ ಹೆಚ್ಚಿನ ರೀತಿಯ ಅನುಗ್ರಹವನ್ನು ಉಳಿಸುತ್ತದೆ ನಾವು ರೇಖೀಯ ಬೀಜಗಣಿತದ ಭಾಷೆಯಲ್ಲಿ ಮಾತನಾಡಬಹುದು ಆದ್ದರಿಂದ ಈ ಸಮಸ್ಯೆಗಳನ್ನು ಸರಿಪಡಿಸಲು ರೇಖೀಯ ಬೀಜಗಣಿತದ ಎಲ್ಲಾ ಸಾಧನಗಳನ್ನು ಅನ್ವಯಿಸಬಹುದು ಸರಿ ನಮ್ಮ ಕಾರ್ಯಸೂಚಕಗಳು ರೇಖೀಯವಾಗಿಲ್ಲದಿದ್ದರೆ ಇದನ್ನು ಮಾಡಲು ನಮಗೆ ಸಾಧ್ಯವಿಲ್ಲ ಸರಿ ನಾವು ಇಲ್ಲಿ ಸಾಮಾನ್ಯ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ L ಇಲ್ಲಿಗೆ ಇದು ಕೆಲವು ಕಾರ್ಯಸೂಚಕಗಳು ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು f ನೀಡುತ್ತದೆ ಮತ್ತು ಈ ಇಲ್ಲಿಗೆ ಅಥವಾ ಬದಲಿಗೆ ಬದಲಿಗೆ ನಮಗೆ ಬೇಕಾಗಿರುವುದು ಸರಿ ಈಗ ಕಾರ್ಯಸೂಚಕಗಳ ವಿಷಯದಲ್ಲಿ ನಾವು ಯಾವುದನ್ನೂ ವಿವೇಚಿಸುತ್ತಿಲ್ಲ ಅದು ಕೇವಲ ಕಾರ್ಯಸೂಚಕಗಳು ಸರಿ ಆದ್ದರಿಂದ ಯಾವುದೇ ಕಾರ್ಯಸೂಚಕಗಳು ಏನು ಮಾಡುತ್ತದೆ ಒಂದು ಸ್ಥಳವನ್ನು ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲಿದೆ ಸರಿ ಹಾಗಾಗಿ ಇಲ್ಲಿ ವಾಸಿಸುತ್ತಿದೆ ಎಂದು ನಾನು ಹೇಳಬಲ್ಲೆ ಮತ್ತು ಈ ಸ್ವಲ್ಪ ಸ್ಥಳವನ್ನು V ಎಂದು ಕರೆಯೋಣ ಇದನ್ನು ಆಪರೇಟರ್ ತೆಗೆದುಕೊಳ್ಳುತ್ತದೆ ಮತ್ತು ಇಲ್ಲಿರುವ ಆಪರೇಟರ್ ಈ L ನ್ನು ಇಲ್ಲಿ W ಗಿಂತ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯುತ್ತದೆ ನಾವು ಕನಿಷ್ಠ f ಈ ಸ್ಥಳದಲ್ಲಿದೆ ಎಂದು ಭಾವಿಸುತ್ತೇವೆ ಸರಿ ಆದ್ದರಿಂದ ನಾನು ಏನು ವಿವರಿಸುತ್ತಿದ್ದೇನೆ ಅಂದರೆ ಇವುಗಳನ್ನು ನಾನು ಇಲ್ಲಿ f ಮತ್ತು ಅನ್ನು ಬರೆಯಬಾರದು ಆದ್ದರಿಂದ ಇಲ್ಲಿ L ಕಾರ್ಯಸೂಚಕವಾಗಿದೆ ಅದು ಒಂದು ಸ್ಥಳವನ್ನು ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲಿದೆ ಆದ್ದರಿಂದ ಎಡಭಾಗದ ಸ್ಥಳವನ್ನು ಏನು ಎಂದು ಕರೆಯಲಾಗುತ್ತದೆ ಡೊಮೇನ್ ಸರಿ ಆದ್ದರಿಂದ ನಾನು ಇದನ್ನು ಡೊಮೇನ್ ಎಂದು ಕರೆಯುತ್ತೇನೆ ಮತ್ತು ಡೊಮೇನ್ ವ್ಯಾಪ್ತಿಗೆ ನಕ್ಷೆಯನ್ನು ಪಡೆಯುತ್ತದೆ ಆದ್ದರಿಂದ ಇದು ವ್ಯಾಪ್ತಿ ಸರಿ ಆದ್ದರಿಂದ ಡೊಮೇನ್ ಅದರ ಚಿಹ್ನೆ D ಮತ್ತು ಶ್ರೇಣಿ ಚಿಹ್ನೆ R ಆಗಿದೆ ಸರಿ ಈಗ ನಾವು ಪ್ರತ್ಯೇಕ ಜಗತ್ತಿಗೆ ಹೋದಾಗ ಆದ್ದರಿಂದ ನಾವು ಇಲ್ಲಿ ನಿರಂತರ ಸ್ಥಳವನ್ನು V ಮತ್ತು W ವಿವೇಚಿಸಿದಾಗ ಇದು ವಿವೇಚನೆಯನ್ನೂ ಪಡೆಯುತ್ತದೆ ಆದ್ದರಿಂದ ಇದು ಒಂದು ಸೀಮಿತ ಆಯಾಮದ ವೆಕ್ಟರ್ ಸ್ಥಳ ಆಗುತ್ತದೆ ಸರಿ ಆದ್ದರಿಂದ ಅದು VN ಆಗುತ್ತದೆ ಮತ್ತು ಅದೇ ರೀತಿ W ಇದು WN ಆಗುತ್ತದೆ ಎಂದು ನಾವು ಅದನ್ನು ಕರೆಯೋಣ ಸರಿ ಆದ್ದರಿಂದ ಇವು ಸೀಮಿತ ಆಯಾಮದ ವೆಕ್ಟರ್ ಸ್ಥಳಗಳಾಗಿವೆವೆಕ್ಟರ್ ಸ್ಥಳವನ್ನು ನಿರೂಪಿಸಲು ಹೆಚ್ಚಿನ ರೀತಿಯ ಮೂಲಭೂತ ಕಟ್ಟಡವನ್ನು ಏನು ಮಾಡುತ್ತದೆ ವಿದ್ಯಾರ್ಥಿ ಮೂಲ ಕಾರ್ಯಗಳು ಮೂಲ ಕಾರ್ಯಗಳು ಸರಿಯಾಗಿವೆ ಆದ್ದರಿಂದ ಮೂಲ ಕಾರ್ಯಗಳು ಆದ್ದರಿಂದ ಇದನ್ನು ಮೂಲ ಕಾರ್ಯಗಳ ಮೂಲಕ ನಿರೂಪಿಸಲಾಗಿದೆ ಆದ್ದರಿಂದ ನಾವು ಅದನ್ನು ಎಂದು ಕರೆಯೋಣ ಸರಿ n ಇದು 1 ರಿಂದ N ಗೆ ಸಮಾನವಾಗಿರುತ್ತದೆ ನಿಮಗೆ ಇಲ್ಲಿ ಈ ಅಗತ್ಯವಿಲ್ಲ ಈ N ವಾಹಕಗಳು ಸರಿಹೊಂದುತ್ತವೆ ಈ N ವಾಹಕಗಳು ವೆಕ್ಟರ್ ಸ್ಥಳವನ್ನು ನಿರೂಪಿಸುತ್ತವೆ ಮತ್ತು ಈ n ವಾಹಕಗಳು ವೆಕ್ಟರ್ ಸ್ಥಳವನ್ನು ನಿರೂಪಿಸಲು ಈ ವಾಹಕಗಳ ಅವಶ್ಯಕತೆ ಏನು ಸರಿ ಆದ್ದರಿಂದ ಮೊದಲನೆಯದು ಅದು ರೇಖೀಯವಾಗಿ ಸ್ವತಂತ್ರವಾಗಿರಬೇಕು ಸರಿ ಎರಡನೇಯದು ವಿದ್ಯಾರ್ಥಿ ಆರ್ಥೋಗೋನಲ್ ಆರ್ಥೋಗೋನಲ್ ಆಗಿರಬೇಕಾಗಿಲ್ಲ ನಾನು ಆರ್ಥೋಗೋನಲ್ ಅಲ್ಲದ ಆಧಾರವನ್ನು ಸಹ ಹೊಂದಬಹುದು ಆದ್ದರಿಂದ ವೆಕ್ಟರ್ಗಳ ಗುಂಪನ್ನು ವೆಕ್ಟರ್ ಸ್ಥಳಕ್ಕೆ ನಾನು ಯಾವಾಗ ಕರೆಯುತ್ತೇನೆ ವಿದ್ಯಾರ್ಥಿ ಅವರು ವ್ಯಾಪಿಸಿರುವ ವೆಕ್ಟರ್ ಅವರು ಇಡೀ ವೆಕ್ಟರ್ ಜಾಗವನ್ನು ಸರಿಯಾಗಿ ವಿಸ್ತರಿಸಬೇಕು ಆದ್ದರಿಂದ ಉದಾಹರಣೆಗೆ ನಾನು ನಿಮಗೆ ಮೂರು ಆಯಾಮದ ಸ್ಥಳ x ವೆಕ್ಟರ್ ಮತ್ತು y ವೆಕ್ಟರ್ ನೀಡಿದರೆ ಅವು ರೇಖೀಯವಾಗಿ ಸ್ವತಂತ್ರವಾಗಿವೆ ಆದರೆ ಅವು ಮೂರು ಆಯಾಮದ ಜಾಗವನ್ನು ವ್ಯಾಪಿಸುವುದಿಲ್ಲ ಆದ್ದರಿಂದ ಈ ವಾಹಕಗಳು ಒಟ್ಟಾಗಿ ವೆಕ್ಟರ್ ಜಾಗವನ್ನು ವ್ಯಾಪಿಸಬೇಕು ಸರಿ ಆದ್ದರಿಂದ ಈ ಆಧಾರವಾಗಿ ಸರಳವಾದ ವಿಷಯ ಎಂದು ಕರೆಯುವ ಎರಡು ಅವಶ್ಯಕತೆಗಳುನಾವು ಈಗಾಗಲೇ ಇದನ್ನು ತಿಳಿದಿದ್ದೇವೆ ಎಂದು ನಿಮಗೆ ತಿಳಿದಿದೆ ಆದರೆ ನಾವು ಔಪಚಾರಿಕವಾಗಿ ಗಣಿತದ ಭಾಷೆಗೆ ಸೇರಿಸಲ್ಪಟ್ಟಿದ್ದೇವೆ ಆದ್ದರಿಂದ ಡೊಮೇನ್ಗೆ ಒಂದು ಆಧಾರ ಬೇಕು ಮತ್ತು ವ್ಯಾಪ್ತಿಗೆ ಸಹ ನನಗೆ ಒಂದು ಆಧಾರ ಬೇಕು ಆದ್ದರಿಂದ ನಾನು ಡೊಮೇನ್ಗೆ ಆಧಾರ ವಾಹಕಗಳ ಗುಂಪನ್ನು ಕರೆಯಲಿದ್ದೇನೆ ಅದಕ್ಕೆ ನಾನು b ಚಿಹ್ನೆಯನ್ನು ನೀಡಲಿದ್ದೇನೆ ಸರಿ ಆದ್ದರಿಂದ bn ಮತ್ತು ವ್ಯಾಪ್ತಿಗಾಗಿ ನಾನು ಸ್ವಲ್ಪ ವಿಭಿನ್ನ ಚಿಹ್ನೆಯನ್ನು ಬಳಸಲಿದ್ದೇನೆ ನಾನು ಅದನ್ನು tn ಎಂದು ಕರೆಯಲಿದ್ದೇನೆ ಸರಿ ಆದ್ದರಿಂದ ಅದನ್ನು ನೆನಪಿಟ್ಟುಕೊಳ್ಳುವ ವಿಧಾನವು ಮುಂದಿನ ಹಂತದಲ್ಲಿ ಬರಲಿದೆ ಡೊಮೇನ್ಗಾಗಿ ನಾನು ಈ ಆಧಾರ ಕಾರ್ಯಗಳನ್ನು ಕರೆಯಲಿದ್ದೇನೆ ಮತ್ತು ಶ್ರೇಣಿಗಾಗಿ ನಾನು ಈ ಪರೀಕ್ಷಾ ಕಾರ್ಯಗಳನ್ನು ಕರೆಯಲಿದ್ದೇನೆ ಅದಕ್ಕಾಗಿಯೇ b ಮತ್ತು t ಅಕ್ಷರಗಳು ಸರಿ ಆದ್ದರಿಂದ ಈ ಅಕ್ಷರಗಳು ಅಥವಾ ಪದಗಳ ಆಧಾರ ಮತ್ತು ಪರೀಕ್ಷೆ ಏಕೆ ಎಂದು ನಾವು ಮುಂದೆ ಹೋಗುವಾಗ ಇದು ಸ್ಪಷ್ಟವಾಗುತ್ತದೆ ಈ ಸಮೀಕರಣವನ್ನು ನಾವು ಪರಿಹರಿಸಲು ಇಲ್ಲಿ ನಾನು ಮೂಲ ಸಮೀಕರಣಕ್ಕೆ ಹಿಂತಿರುಗಿದರೆ ಮತ್ತು ಇದಕ್ಕೆ ಪರಿಹಾರವನ್ನು ನೀಡಿ ಎಂದು ನಾನು ಹೇಳುತ್ತೇನೆ ಸರಿ ಆದ್ದರಿಂದ ರೇಖೀಯ ಬೀಜಗಣಿತದ ಪ್ರಾರಂಭವು ಈ ಸಮೀಕರಣವನ್ನು ಪರಿಹರಿಸಲು f ಮೇಲೆ ಏನು ಷರತ್ತು ಇರಬೇಕು ಎಂದು ನೀವು ಹೇಳುತ್ತೀರಿ ವಿದ್ಯಾರ್ಥಿ ಅದು ವ್ಯಾಪ್ತಿಯಲ್ಲಿರಬೇಕು ವ್ಯಾಪ್ತಿ ಸರಿ ಹಾಗಾಗಿ ಈ ಸಮೀಕರಣವನ್ನು ಪರಿಹರಿಸಲು ನಾನು ಹೋಗುತ್ತಿದ್ದರೆ f ಈ ವ್ಯಾಪ್ತಿಯೊಳಗೆ ಇರಬೇಕುಇಲ್ಲದಿದ್ದರೆ L ಯಾವುದನ್ನೂ ನಕ್ಷೆ ಮಾಡುವ ಯಾವುದೇ ಮಾರ್ಗವಿಲ್ಲ ಮತ್ತು ನನಗೆ f ಸರಿ ಆದ್ದರಿಂದ f ಸ್ಪಷ್ಟವಾಗಿರಬೇಕು ಅದು L ವ್ಯಾಪ್ತಿಯಲ್ಲಿರಬೇಕು ಆದರೆ ನಾನು ಅದನ್ನು ಹೇಗಾದರೂ ಸರಿ ಎಂದು ಹೇಳುತ್ತಿದ್ದೇನೆ ಆದ್ದರಿಂದ ಇದು ರೇಖೀಯ ಬೀಜಗಣಿತದ ಸಂಕ್ಷಿಪ್ತ ವಿಮರ್ಶೆಯಾಗಿದೆ ಅದನ್ನು ನಾವು ಸರಿಯಾಗಿ ಬಳಸುತ್ತೇವೆ ಏಕೆಂದರೆ ಕ್ಷಣಗಳ ಸಂಪೂರ್ಣ ವಿಧಾನವು ರೇಖೀಯ ಬೀಜಗಣಿತದಿಂದ ಮಾತ್ರ ಬಹಳ ಉತ್ತಮವಾದ ಸಾಧನವಾಗಿದೆ ಇದು ಆಧಾರ ವಾಹಕಗಳನ್ನು ಬಳಸುತ್ತದೆ ಮತ್ತು ಇದು ಆಂತರಿಕ ಉತ್ಪನ್ನವನ್ನು ಬಳಸುತ್ತದೆ ಹೆಚ್ಚು ಸಂಕೀರ್ಣವಾಗಿಲ್ಲದೆ ಇದು ಇಲ್ಲಿಯವರೆಗೆ ಉತ್ತಮವಾಗಿದೆ